ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಅಂಡ್ ಡಿಸೈನ್ ಮಾಡ್ಯೂಲ್ 22 ಗೆ ಸುಸ್ವಾಗತ ಕೊನೆಯ ಮಾಡ್ಯೂಲ್ನಲ್ಲಿ ನಾವು ಯುಎಂಎಲ್ ಹಾಗೂ ಯೂನಿಫೈಡ್ ಮಾಡೆಲಿಂಗ್ ಲ್ಯಾಂಗ್ವೇಜ್ ನ ಸಂಕ್ಷಿಪ್ತ ಅವಲೋಕನವನ್ನು ಮಾಡಿದ್ದೇವೆ ಇದು ಒಂದು ರೇಖಾಚಿತ್ರಗಳ ಸಂಗ್ರಹವನ್ನು ಒಳಗೊಂಡಿದೆ ಎಂದು ನಾವು ನೋಡಿದ್ದೇವೆ ಸ್ಟ್ರಕ್ಚರಲ್ ಅಥವಾ ಸ್ಟಾಟಿಕ್ ವರ್ತನೆ ಸ್ಟಾಟಿಕ್ ಗುಣಲಕ್ಷಣಗಳು ಅಥವಾ ಕ್ರಿಯಾತ್ಮಕ ಗುಣಲಕ್ಷಣಗಳಾದ ಬಿಹೇವಿಯರಲ್ ರೇಖಾಚಿತ್ರಗಳು ಮತ್ತು ಪ್ರತಿಯೊಂದು ಸ್ಟ್ರಕ್ಚರಲ್ ಮತ್ತು ಬಿಹೇವಿಯರಲ್ ವಿವಿಧ ರೀತಿಯ ನಿರ್ದಿಷ್ಟ ರೇಖಾಚಿತ್ರಗಳಿವೆ ಖಂಡಿತವಾಗಿಯೂ ನಾವು ಯುಎಂಎಲ್ ಅನ್ನು ಬಳಸಲು ಬಯಸುತ್ತೇವೆ ಏಕೆಂದರೆ ನಾವು ಉತ್ತಮ ಸ್ಪಷ್ಟತೆಯನ್ನು ತರಲು ಬಯಸುತ್ತೇವೆ ಮತ್ತು ವಿನ್ಯಾಸ ಪ್ರಕ್ರಿಯೆಯಲ್ಲಿ ಉತ್ತಮ ಅಭಿವ್ಯಕ್ತಿ ಆದರೆ ಸುತ್ತಲೂ ಅನೇಕ ರೇಖಾಚಿತ್ರಗಳೊಂದಿಗೆ ಖಂಡಿತವಾಗಿಯೂ ಅದು ಬಹಳಷ್ಟು ಗೊಂದಲಮಯ ಆಗಲಿದೆ ಯಾವ ರೇಖಾಚಿತ್ರವನ್ನು ಯಾವಾಗ ಮತ್ತು ಯಾವ ಸನ್ನಿವೇಶದಲ್ಲಿ ಬಳಸಬೇಕು ಎಂಬುದು ಹೊಸ ಗೊಂದಲವಾಗಿದೆ ಆದ್ದರಿಂದ ಈ ಮಾಡ್ಯೂಲ್ನಲ್ಲಿ ನಾವು ಆ ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನಿಸುತ್ತೇವೆ ಮತ್ತು ಆ ಪ್ರಶ್ನೆಗೆ ಉತ್ತರಿಸಲು ನಾವು ಸಾಫ್ಟ್ವೇರ್ ಅಭಿವೃದ್ಧಿ ಲೈಫ್ಸೈಕಲ್ ನ್ನು ಸಂಕ್ಷಿಪ್ತವಾಗಿ ನೋಡೋಣ ಸಿಸ್ಟಮ್ ವಿಶ್ಲೇಷಣೆ ಮತ್ತು ವಿನ್ಯಾಸದ ಸಂಪೂರ್ಣ ಪ್ರಕ್ರಿಯೆಯು ಒಂದು ಭಾಗವಾಗಿದ್ದು ಅಂತಿಮವಾಗಿ ಸಿಸ್ಟಮ್ ಅಸ್ತಿತ್ವಕ್ಕೆ ಗುರಿಯಾಗುತ್ತದೆ ಕೆಲಸ ಮಾಡುವ ಸಾಫ್ಟ್ವೇರ್ ಆಗಿ ಕಾರ್ಯಗತಗೊಳಿಸಲಾಗಿದೆ ಆದ್ದರಿಂದ ಸಾಫ್ಟ್ವೇರ್ ಅಭಿವೃದ್ಧಿಗೆ ಮಧ್ಯಮ ಒಪ್ಪಿದ ಪ್ರಕ್ರಿಯೆ ಇದೆ ಮತ್ತು ಇದನ್ನು ಲೈಫ್ಸೈಕಲ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ನೀವು ಪೂರ್ಣಗೊಳಿಸಿದಾಗ ಆರಂಭಿಕ ಬೆಳವಣಿಗೆಯಿಂದ ಕೊನೆಯವರೆಗೆ ನಾವು ಮತ್ತೆ ಲೈಫ್ಸೈಕಲ್ನ ಆರಂಭದಲ್ಲಿದ್ದೇವೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ನಾವು ಇದನ್ನು ಸಂಕ್ಷಿಪ್ತವಾಗಿ ನೋಡಬೇಕೆಂದು ಬಯಸುತ್ತೇವೆ ನಿಮ್ಮಲ್ಲಿ ಅನೇಕರು ಎಸ್ಡಿಎಲ್ಸಿಯೊಂದಿಗೆ ಅನುಭವ ಹೊಂದಿರಬಹುದು ನೀವು ಕೆಲವು ಸಂದರ್ಭಗಳಲ್ಲಿ ಸಾಫ್ಟ್ವೇರ್ ಎಂಜಿನಿಯರಿಂಗ್ ಅಧ್ಯಯನ ಮಾಡಿದ್ದರೆ ಮತ್ತು ಒಮ್ಮೆ ನಾವು ಎಸ್ಡಿಎಲ್ಸಿಯನ್ನು ನೋಡಿದರೆ ನಾವು ಪ್ರಯತ್ನಿಸುತ್ತೇವೆ ಎಸ್ಡಿಎಲ್ಸಿಯ ವಿವಿಧ ಹಂತಗಳಲ್ಲಿ ವಿವಿಧ ಯುಎಂಎಲ್ ರೇಖಾಚಿತ್ರಗಳನ್ನು ಸಂಯೋಜಿಸಲು ಆದ್ದರಿಂದ ಅದು ಮೂಲ ಉದ್ದೇಶವಾಗಿದೆ ಆದ್ದರಿಂದ ಇವುಗಳು ಪ್ರತಿ ಸ್ಲೈಡ್ನ ಎಡಭಾಗದಲ್ಲಿ ಲಭ್ಯವಿರುವ ರೂಪರೇಖೆಯಾಗಿದೆ ಈಗ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ಸೈಕಲ್ ಎಂದರೇನು ಇದು ಸಾಫ್ಟ್ವೇರ್ ಉತ್ಪನ್ನದಲ್ಲೂ ಸಾಫ್ಟ್ವೇರ್ ಪ್ರಾಜೆಕ್ಟ್ ಅಥವಾ ಸಾಫ್ಟ್ವೇರ್ ಸಂಸ್ಥೆ ಅನುಸರಿಸುವ ಪ್ರಕ್ರಿಯೆಯಾಗಿದೆ ಮತ್ತು ಇದು ನಿರ್ದಿಷ್ಟ ಸಾಫ್ಟ್ವೇರ್ ಅನ್ನು ಹೇಗೆ ಅಭಿವೃದ್ಧಿಪಡಿಸುವುದು ನಿರ್ವಹಿಸುವುದು ಬದಲಾಯಿಸುವುದು ಮತ್ತು ವಿವರಿಸುವುದು ಹೇಗೆ ಎಂಬುದನ್ನು ವಿವರಿಸುವ ವಿವರವಾದ ಯೋಜನೆಯನ್ನು ಒಳಗೊಂಡಿದೆ ಆದ್ದರಿಂದ ಇದು ಸಾಫ್ಟ್ವೇರ್ ಪರಿಹಾರದ ಸಮಯದಲ್ಲಿ ನಡೆಯುವ ಎಲ್ಲವೂ ಅದು ಸಮಯಕ್ಕೆ ಪ್ರಬುದ್ಧವಾಗಿರುವ ಸಮಯಕ್ಕೆ ನಿಯೋಜಿಸಲ್ಪಟ್ಟ ಸಮಯಕ್ಕೆ ಕಲ್ಪಿಸಲ್ಪಟ್ಟಿದೆ ಅದು ವಿಭಿನ್ನ ಆವೃತ್ತಿಯನ್ನು ರಚಿಸಲಾಗಿದೆ ಮತ್ತು ಅಂತಿಮವಾಗಿ ಬಳಕೆಯಿಂದ ಹೊರಗುಳಿಯುವ ಸಮಯವು ಕೆಳಗಿದೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ಸೈಕಲ್ ವ್ಯಾಪ್ತಿಯಾಗಿದೆ ಆದ್ದರಿಂದ ಇದು ಸಾಮಾನ್ಯವಾಗಿ ಇದು ಪ್ರಮಾಣಿತ ಪ್ರಿಸ್ಕ್ರಿಪ್ಷನ್ ಅಲ್ಲ ಆದರೆ ಇದು ಸಾಮಾನ್ಯವಾಗಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ಸೈಕಲ್ ಆಗಿದೆ ಒಂದೆರಡು ಹಂತಗಳಾಗಿ ವಿಂಗಡಿಸಲಾಗಿದೆ ಈ ಹಂತಗಳಲ್ಲಿ ಶೀಘ್ರವಾಗಿ ಈ ಹಂತವು ಅವಶ್ಯಕತೆಯ ವಿವರಣೆಯಾಗಿದ್ದು ಅಲ್ಲಿ ನಾನು ಏರೋವನ್ನು ಹೊಂದಿರಬೇಕು ಅಲ್ಲಿ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸುವ ವಿನಂತಿ ಅಥವಾ ಅವಶ್ಯಕತೆಯು ಗ್ರಾಹಕರಿಂದ ಬಂದಿದೆ ಆದ್ದರಿಂದ ಯಾರು ಡೊಮೇನ್ ಮಾಹಿತಿಯನ್ನು ಒದಗಿಸುತ್ತಿದ್ದಾರೆ ಮತ್ತು ನಾವು ಅದರ ಬಗ್ಗೆ ಸಾಕಷ್ಟು ಚರ್ಚಿಸುತ್ತಿದ್ದೇವೆ ದಾಖಲೆಗಳು ಸಂವಹನಗಳು ವೀಡಿಯೊಗಳು ಟಿಪ್ಪಣಿಗಳನ್ನು ತಯಾರಿಸುವುದು ಚಿತ್ರಗಳು ಮತ್ತು ಮುಂತಾದವುಗಳ ಮೂಲಕ ಗ್ರಾಹಕರು ಏನು ಹೇಳಲು ಪ್ರಯತ್ನಿಸುತ್ತಿದ್ದಾರೆ ಅಥವಾ ಸಿಸ್ಟಮ್ನ ಪ್ರಕಾರ ನಿರ್ದಿಷ್ಟಪಡಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ನೀವು ವಿಶ್ಲೇಷಿಸುವುದು ಇಲ್ಲಿ ಅವಶ್ಯಕತೆಯಾಗಿದೆ ಮತ್ತು ಸಿಸ್ಟಮ್ನಆರಂಭಿಕ ವಿವರಣೆಯನ್ನು ರಚಿಸಿ ಅದು ಸಿಸ್ಟಮ್ನ್ನು ಒಳಗೊಂಡಿರುವ ಆಳವನ್ನು ನೋಡಲು ಮತ್ತಷ್ಟು ವಿಶ್ಲೇಷಿಸಬಹುದು ಆದ್ದರಿಂದ ನೀವು ಅದನ್ನು ವಿಶ್ಲೇಷಿಸಲು ಪ್ರಾರಂಭಿಸಿದಾಗ ನಾನು ನಿಮ್ಮನ್ನು ಸಂಬಂಧಿಸುತ್ತೇನೆ ನಾವು ನಿಮ್ಮನ್ನು ಒಂದೆರಡು ಮಾಡ್ಯೂಲ್ಗಳನ್ನು ಮಾಡಿದ ಚಟುವಟಿಕೆಗೆ ನಿಮ್ಮನ್ನು ಉಲ್ಲೇಖಿಸುತ್ತೇವೆ ಬಹುಶಃ ಅದು ಮಾಡ್ಯೂಲ್ 20 ಆಗಿರಬಹುದು ರಜೆ ನಿರ್ವಹಣಾ ವ್ಯವಸ್ಥೆಯಲ್ಲಿ ರಜೆಗೆ ಸಂಬಂಧಿಸಿದ ಕ್ಲಾಸ್ಗಳನ್ನು ಗುರುತಿಸಲು ನಾವು ಪ್ರಯತ್ನಿಸುತ್ತಿದ್ದೇವೆ ಮತ್ತು ನಾವು ಆರಂಭದಲ್ಲಿ ಎಲ್ಲಾ ರಜೆಗಳು ಸಾಮಾನ್ಯ ಅಮೂರ್ತ ರಜೆ ಪರಿಕಲ್ಪನೆಯ ವಿಶೇಷತೆಯಾಗಿ ಹೊಂದಿದ್ದೇವೆ ಮತ್ತು ನಂತರ ನಾವು ವಿಭಿನ್ನ ಗುಣಲಕ್ಷಣಗಳು ಯಾವುವು ಎಂಬುದನ್ನು ಕಂಡುಹಿಡಿಯುವ ಅಭ್ಯಾಸ ಮಾಡಿದ್ದೇವೆ ಮತ್ತು ಅದರ ಪ್ರಕಾರ ನಾವು ರಜೆಗಳನ್ನು ಕ್ಲಾಬ್ಬೆಬಲ್ ಪ್ರಮಾಣೀಕರಿಸಬಹುದಾದ ಮತ್ತು ಮುಂತಾದವುಗಳನ್ನು ಗುಂಪು ಮಾಡಲು ಪ್ರಾರಂಭಿಸಿದ್ದೇವೆ ಮತ್ತು ನಾವು ಮಾಡಿದ ಈ ಅಭ್ಯಾಸವು ಎಸ್ಡಿಎಲ್ಸಿ ನಡವಳಿಕೆಯ ವಿಶ್ಲೇಷಣೆಯ ಹಂತವಾಗಿದೆ ಆದ್ದರಿಂದ ನೀವು ಈ ಎಲ್ಲದರ ಮೂಲಕ ಎಲ್ಲಿಗೆ ಹೋಗುತ್ತೀರಿ ನಿಮ್ಮ ಸೆರೆಹಿಡಿದ ವಿವರಣೆಯನ್ನು ಪರಿಷ್ಕರಿಸಿ ಮತ್ತು ಉತ್ತಮ ಮತ್ತು ಉತ್ತಮ ವಿವರಗಳನ್ನು ಪಡೆಯಿರಿ ಈಗ ಈ ಪ್ರಕ್ರಿಯೆಯಲ್ಲಿ ಇದು ಫಾರ್ವರ್ಡ್ ಏರೋ ಆಗಿದೆ ಮತ್ತು ಈ ಪ್ರಕ್ರಿಯೆಯಲ್ಲಿ ವಿಶ್ಲೇಷಣೆಯು ನಿಮಗೆ ತಿಳಿಸುತ್ತದೆ ಎಂದು ನೀವು ಕಂಡುಕೊಳ್ಳಬಹುದು ಕೆಲವು ಮಾಹಿತಿಯು ಕಾಣೆಯಾಗಿದೆ ಡೊಮೇನ್ನಿಂದ ಗ್ರಾಹಕರಿಂದ ಇನ್ನೂ ಹೆಚ್ಚಿನ ಮಾಹಿತಿಯ ಅಗತ್ಯವಿದೆ ನಿಮಗೆ ಅಂತಹ ಅಗತ್ಯವಿದ್ದರೆ ಹಿಂದಿನ ಹಂತಕ್ಕೆ ಹಿಂತಿರುಗಬೇಕಾಗಿದೆ ಮತ್ತು ನೀವು ಈ ಹಿಮ್ಮುಖ ಏರೋ ವನ್ನು ಹೊಂದಲು ಕಾರಣವಾಗಿದೆ ಮತ್ತು ನೀವು ಹಿಂತಿರುಗಿ ಮತ್ತು ಕೆಲವು ವಿವರಣೆಯಲ್ಲಿ ಹೆಚ್ಚುವರಿ ಮಾಹಿತಿಯನ್ನು ಮರಳಿ ಪಡೆದುಕೊಳ್ಳುತ್ತೀರಿ ಆದ್ದರಿಂದ ಈಗ ಅದು ಹಾಗೆ ಹೋಗುತ್ತದೆ ಹಾಗಾಗಿ ಒಮ್ಮೆ ನಾನು ವಿಶ್ಲೇಷಣಾ ಔಟ್ಪುಟ್ ಹೊಂದಿದ್ದರೆ ನಾನು ಹೆಚ್ಚು ನಿರ್ದಿಷ್ಟವಾಗಿ ಬಯಸುವ ವಿನ್ಯಾಸದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಈ ಪರಿಕಲ್ಪನೆಗಳನ್ನು ಹೇಗೆ ವಿಭಿನ್ನ ಸಾಫ್ಟ್ವೇರ್ ಆದಿಮಗಳಿಗೆ ವಿಭಿನ್ನ ಸಾಫ್ಟ್ವೇರ್ ವಿವರಗಳಾಗಿ ಪರಿವರ್ತಿಸಬಹುದು ಅಥವಾ ನೇರವಾಗಿ ಮ್ಯಾಪ್ ಮಾಡಬಹುದು ಎಂಬುದನ್ನು ಈಗ ನೋಡಿ ಮತ್ತು ಅದೂ ಸಹ ನಾನು ಅನೇಕ ಹಂತಗಳಲ್ಲಿ ಮಾಡಬಹುದು ನಾನು ವಿನ್ಯಾಸದ ಇನ್ಪುಟ್ ಅನ್ನು ಉತ್ಪಾದಿಸುವವರೆಗೆ ಅದು ಪ್ರತಿ ಸಿಸ್ಟಮ್ ಉಪವ್ಯವಸ್ಥೆಯ ಮಾಡ್ಯೂಲ್ನ ವಿವರವಾದ ವಿನ್ಯಾಸವಾಗಿರುತ್ತದೆ ನನ್ನ ವಾಹನವು ಸಿC ಆಗಿರುವುದರಿಂದ ಒಂದು ಅನುಷ್ಠಾನವಿದೆ ಎಂದು ನಾನು ಹೇಳಿದರೆ ಇಲ್ಲಿ ಔಟ್ಪುಟ್ನಲ್ಲಿ ನಾನು ಸಿ C ವರ್ಗದ ಬಗ್ಗೆ ಮಾತನಾಡುತ್ತಿದ್ದೇನೆ ನಾನು ವಿಧಾನಗಳ ಬಗ್ಗೆ ಮಾತನಾಡುತ್ತಿದ್ದೇನೆ ನಾನು ನಿರ್ದಿಷ್ಟ ಗ್ರಂಥಾಲಯಗಳ ಬಗ್ಗೆ ಮಾತನಾಡುತ್ತಿದ್ದೇನೆ ಆದ್ದರಿಂದ ವಿನ್ಯಾಸವು ಈ ಎಲ್ಲವನ್ನು ನಿರ್ದಿಷ್ಟಪಡಿಸಬೇಕು ಇದರಿಂದ ಆ ಕೋಡಿಂಗ್ ಪ್ರಾರಂಭವಾಗುತ್ತದೆ ಪುನರಾವರ್ತನೆಯ ಏರೋ ವು ಇದಕ್ಕಾಗಿ ನನ್ನನ್ನು ಮತ್ತೆ ವಿಶ್ಲೇಷಣೆಗೆ ಕರೆದೊಯ್ಯುತ್ತಿದೆ ಎಂದು ಈಗ ಇಲ್ಲಿ ನೀವು ನೋಡುತ್ತೀರಿ ಏಕೆಂದರೆ ವಿಶ್ಲೇಷಣೆಯ ಔಟ್ಪುಟ್ ಆಗಿರುವ ವಿನ್ಯಾಸದ ಇನ್ಪುಟ್ ವಿನ್ಯಾಸಗೊಳಿಸಲು ಸುಲಭವಲ್ಲ ಅಥವಾ ಸ್ಥಿರವಾಗಿಲ್ಲದ ಯಾವುದನ್ನಾದರೂ ಹೊಂದಿರಬಹುದು ತದನಂತರ ನಾನು ಹಿಂತಿರುಗಿ ವಿಶ್ಲೇಷಣೆ ಮಾಡಬೇಕಾಗಿದೆ ಅಥವಾ ಇನ್ನೂ ಕೆಲವು ವಿಶ್ಲೇಷಣೆ ಮಾಡಬೇಕಾಗಿದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ನಾನು ಅವಶ್ಯಕತೆಯ ವಿವರಣೆಗೆ ಹಿಂತಿರುಗಬೇಕಾಗಿರುವುದು ಸಾಕಷ್ಟು ಸಾಧ್ಯವಾಗಿದೆ ಆದ್ದರಿಂದ ಈ ಸಂಪೂರ್ಣ ರೇಖಾಚಿತ್ರವು ಈ ರೀತಿಯದ್ದಾಗಿದೆ ಎಂದು ನೀವು ನೋಡುತ್ತೀರಿ ಅದು ಏನನ್ನಾದರೂ ಮಾಡುತ್ತಲೇ ಇರುತ್ತದೆ ಮತ್ತು ಹಿಂತಿರುಗುತ್ತದೆ ಆದ್ದರಿಂದ ನಾವು ಮಾತನಾಡಿದ್ದ ಪುನರಾವರ್ತನೆಯ ಪರಿಷ್ಕರಣೆಯ ಮೂಲ ತತ್ವಕ್ಕೆ ಇದು ದೃಢಪಡಿಸುತ್ತದೆ ಈಗ ವಿನ್ಯಾಸದ ಔಟ್ಪುಟ್ ಅನುಷ್ಠಾನ ಹಂತಕ್ಕೆ ಹೋಗುತ್ತದೆ ಇದು ಮೂಲತಃ ನಾವು ಕೋಡಿಂಗ್ ಎಂದು ಹೇಳುತ್ತೇವೆ ಮತ್ತು ನೀವು ಆಯ್ಕೆ ಮಾಡಿದ ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ನಿಜವಾಗಿ ಬಳಸುತ್ತಿರುವ ಪ್ರೋಗ್ರಾಮಿಂಗ್ ಮತ್ತೆ ನೀವು ಕೆಲವು ಹಂತದಲ್ಲಿ ವಿನ್ಯಾಸಕ್ಕೆ ಹಿಂತಿರುಗಬೇಕಾಗಬಹುದು ಅಥವಾ ಅಗತ್ಯತೆಯ ನಿರ್ದಿಷ್ಟ ಹಂತದವರೆಗೆ ಸಂಪೂರ್ಣವಾಗಿ ಹಿಂತಿರುಗಬೇಕಾಗಬಹುದು ಅನುಷ್ಠಾನ ಮುಗಿದ ನಂತರ ಸಾಫ್ಟ್ವೇರ್ ಅನುಷ್ಠಾನದಲ್ಲಿ ಇದು ಬಹಳ ದೊಡ್ಡ ವಿಷಯವಾಗಿದೆ ಎಂದು ಪರೀಕ್ಷಿಸಲು ನೀವು ಹಾಕಿದ್ದೀರಿ ಸಾಫ್ಟ್ವೇರ್ ಎಂಜಿನಿಯರಿಂಗ್ ಕುರಿತು ಸ್ವಲ್ಪ ಅಧ್ಯಯನ ಮಾಡಿದ ನಿಮ್ಮಲ್ಲಿ ಯಾರಾದರೂ ಇದು ಬಹಳ ನಿರ್ಣಾಯಕ ಹಂತ ಎಂದು ಅರ್ಥಮಾಡಿಕೊಳ್ಳುತ್ತಾರೆ ಅಲ್ಲಿ ನೀವು 2 ಮುಖ್ಯ ವಿಷಯಗಳು ಎಂಬುದನ್ನು ನೋಡಲು ಪ್ರಯತ್ನಿಸುತ್ತಿದ್ದೀರಿ ಈ ಪ್ರಕ್ರಿಯೆಯ ಮೂಲಕ ನೀವು ಸರಿಯಾದ ವ್ಯವಸ್ಥೆಯನ್ನು ನಿರ್ಮಿಸಲು ಸಮರ್ಥರಾಗಿದ್ದೀರಾ ಅಂದರೆ ಗ್ರಾಹಕರ ನಿರ್ದಿಷ್ಟತೆಯನ್ನು ಗಮನದಲ್ಲಿಟ್ಟುಕೊಂಡು ನೀವು ನಿರ್ಮಿಸಲು ಬೇಕಾದುದನ್ನು ನೀವು ನಿರ್ಮಿಸಿದ್ದೀರಾ ಮತ್ತು ಎರಡನೆಯದು ನೀವು ಸಿಸ್ಟಮನ್ನು ಸರಿಯಾಗಿ ನಿರ್ಮಿಸಿದ್ದೀರಾ ಎಂದು ಉತ್ತರಿಸಲು ಪ್ರಯತ್ನಿಸುತ್ತೀರಿ ಅದು ಅಗತ್ಯತೆಯ ವಿವರಣೆಯಲ್ಲಿ ನೀವು ಅರ್ಥಮಾಡಿಕೊಂಡಿದ್ದೀರಿ ಮತ್ತು ಪ್ರಕ್ರಿಯೆಯಲ್ಲಿ ಅನುಷ್ಠಾನದ ಈ ಎಲ್ಲಾ ಹಂತಗಳ ಮೂಲಕ ಅದನ್ನು ತಂದಿದ್ದೀರಿನೀವು ಯಾವುದೇ ತಪ್ಪು ಮಾಡಿಲ್ಲ ಆದರೆ ಅದನ್ನು ಸರಿಯಾಗಿ ನಿರ್ಮಿಸಲು ನಿಮಗೆ ಸಾಧ್ಯವಾಗಿದೆ ಆದ್ದರಿಂದ ಪರೀಕ್ಷೆಯು ಪ್ರಾಥಮಿಕವಾಗಿ ಬಹಳ ವಿಸ್ತಾರವಾದ ಪ್ರಕ್ರಿಯೆಯಾಗಿದ್ದು ಸಾಫ್ಟ್ವೇರ್ ಅಭಿವೃದ್ಧಿಯ ಒಟ್ಟು ಶ್ರಮದ 70 ಪ್ರತಿಶತವನ್ನು ಒಳಗೊಂಡಿರುತ್ತದೆ ಮತ್ತು ನೀವು ಸರಿಯಾದ ಸಿಸ್ಟಮನ್ನು ನಿರ್ಮಿಸಿದ್ದೀರಾ ಮತ್ತು ನೀವು ಸಿಸ್ಟಮನ್ನು ಸರಿಯಾಗಿ ನಿರ್ಮಿಸಿದ್ದೀರಾ ಎಂದು ಉತ್ತರಿಸಲು ಪ್ರಯತ್ನಿಸುತ್ತದೆ ಮತ್ತೆ ದೋಷ ಎಂದು ನಾವು ಹೇಳುವ ಪರೀಕ್ಷೆಯಲ್ಲಿ ವಿಫಲವಾದ ಬಗ್ ಅನ್ನು ಪರೀಕ್ಷಿಸಿ ನೀವು ಹಿಂತಿರುಗಿ ಅನುಷ್ಠಾನದಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಗಿದೆ ಸಿಸ್ಟಮ ಅನ್ನು ಒಮ್ಮೆ ಪರೀಕ್ಷಿಸಿದ ನಂತರ ಫಲಿತಾಂಶದ ಸಿಸ್ಟಮ ನಿಯೋಜನೆಗೆ ಹೋಗುತ್ತದೆ ಅದು ನೀವು ಅದನ್ನು ಗ್ರಾಹಕರ ಬಳಿಗೆ ತೆಗೆದುಕೊಂಡು ಅದನ್ನು ಗ್ರಾಹಕ ಸ್ಥಳಕ್ಕೆ ಇರಿಸಿ ಗ್ರಾಹಕರು ಅದನ್ನು ಬಳಸಲಿ ಮತ್ತು ಅದನ್ನು ಪ್ರಯತ್ನಿಸಲಿ ಮತ್ತು ಅದು ವಿಫಲವಾದರೆ ಅದು ಮತ್ತೆ ಪರೀಕ್ಷೆ ಮರುಹಂಚಿಕೆ ಮರುವಿನ್ಯಾಸ ಮತ್ತು ಮುಂತಾದವುಗಳಿಗೆ ಬರುತ್ತದೆ ಮತ್ತು ಅಂತಿಮವಾಗಿ ನಿಯೋಜನೆಯು ಯಶಸ್ವಿಯಾದರೆ ಸಾಫ್ಟ್ವೇರ್ ನೀವು ಅದನ್ನು ಬಳಸುತ್ತಿರುವ ನಿರ್ವಹಣೆ ಹಂತಕ್ಕೆ ಹೋಗುತ್ತದೆ ಆದರೆ ನೀವು ಇನ್ನೂ ಕೆಲವು ಸಮಯದಲ್ಲಿ ದೋಷಗಳನ್ನು ಪಡೆಯಬಹುದು ಅಥವಾ ತಡವಾಗಿ ನಾನು ಅದನ್ನು ಒಂದು ನಿರ್ದಿಷ್ಟ ಅವಧಿಗೆ 1 ವರ್ಷ 2 ವರ್ಷಗಳಿಗೆ ಬಳಸಿದ ನಂತರ ಹೊಸ ಕಾರ್ಯಚಟುವಟಿಕೆಗಳ ಸಂಪೂರ್ಣ ಸೆಟ್ ನಿಮಗೆ ಬೇಕಾಗಿರಬಹುದು ನಿಮಗೆ ಸಂಪೂರ್ಣವಾಗಿ ಹೊಸ ಪ್ಲಾಟ್ಫಾರ್ಮ್ನಲ್ಲಿ ಸಾಫ್ಟ್ವೇರ್ ಅಗತ್ಯವಿದೆ ನಿಮಗೆ ವಿಭಿನ್ನ ರೀತಿಯ ಕಾರ್ಯಕ್ಷಮತೆ ಬೇಕು ಆದ್ದರಿಂದ ಸಾಫ್ಟ್ವೇರ್ ಅನ್ನು ಅಪ್ಗ್ರೇಡ್ ಮಾಡಲು ನೀವು ವಿನಂತಿಸುತ್ತೀರಿ ಮತ್ತು ಇದರಿಂದ ನೀವು ನಿಯೋಜನೆಗೆ ಹಿಂತಿರುಗಿ ಅಥವಾ ನೀವು ಅಗತ್ಯತೆಯ ವಿವರಣೆಗೆ ನೇರವಾಗಿ ಹಿಂತಿರುಗಬಹುದು ಮತ್ತು ನನ್ನ ಬಳಿ ಕೆಲಸ ಮಾಡುವ ಸಾಫ್ಟ್ವೇರ್ ಇದೆ ಎಂದು ಹೇಳಬಹುದು ಈಗ ಅದನ್ನು 2 ವರ್ಷಗಳಿಂದ ಬಳಸಲಾಗುತ್ತಿದೆ ಆದರೆ ಈಗ ಅಂತಹ ವೈಶಿಷ್ಟ್ಯಗಳನ್ನು ಸೇರಿಸಬೇಕೆಂದು ನಾನು ಬಯಸುತ್ತೇನೆ ಮತ್ತು ನಾನು ಮತ್ತೆ ಪ್ರಾರಂಭಿಸುತ್ತೇನೆ ಆದ್ದರಿಂದ ಈ ಸಂಪೂರ್ಣ ಹಂತಗಳು ಮೂಲತಃ ಸಾಫ್ಟ್ವೇರ್ ಅನ್ನು ಮನುಷ್ಯನಂತೆ ಪರಿಗಣಿಸಬಹುದಾದರೆ ಏನಾಗುತ್ತದೆ ಎಂಬುದರ ಕುರಿತು ಮಾತನಾಡುತ್ತದೆ ಆಗ ಇಡೀ ಹಂತಗಳು ಸಾಫ್ಟ್ವೇರ್ನ ಜೀವನಕ್ಕೆ ಏನಾಗುತ್ತದೆ ಎಂದು ನಿಮಗೆ ತಿಳಿಸುತ್ತದೆ ಮತ್ತು ಆದ್ದರಿಂದ ಇದನ್ನು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ಸೈಕಲ್ ಎಂದು ಕರೆಯಲಾಗುತ್ತದೆ ಈಗ ನೀವು ಈ ಹಂತಗಳನ್ನು ಗಮನಿಸಿದರೆ ನಾವು ಅವುಗಳನ್ನು 2 ವಿಶಾಲ ಭಾಗಗಳಾಗಿ ವಿಂಗಡಿಸಬಹುದು ಅದು ಮುಂಭಾಗದ ಭಾಗವಾಗಿದೆ ಅವಶ್ಯಕತೆಗಳಿಂದ ವಿನ್ಯಾಸದವರೆಗೆ ನಾನು ಇಲ್ಲಿ ತೋರಿಸುತ್ತಿದ್ದೇನೆ ಅಲ್ಲಿ ಒಒಎಡಿ ನಾವು ಅಧ್ಯಯನ ಮಾಡುತ್ತಿರುವುದು ಬಹಳ ನಿರ್ಣಾಯಕ ಪಾತ್ರವನ್ನು ಹೊಂದಿದೆ ಆದ್ದರಿಂದ ಈ ಹಂತದಲ್ಲಿ ಇಡೀ ಯುಎಂಎಲ್ ರೇಖಾಚಿತ್ರಗಳು ಸಂಬಂಧಿಸಿವೆ ಎಂದು ನಾವು ನೋಡುತ್ತೇವೆ ಆದರೆ ಮೂಲತಃ ವಿನ್ಯಾಸ ಮಾಡಿದ ನಂತರ ನಾವು ನೋಡಿದಂತೆ ನೀವು ಅನುಷ್ಠಾನಕ್ಕೆ ಹೋಗುತ್ತೀರಿ ಮತ್ತು ನಂತರ ಈ ಹಂತವು ಮುಖ್ಯವಾಗಿ ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸುತ್ತಲೂ ಇರುತ್ತದೆ ಆದ್ದರಿಂದ ಇದಕ್ಕೆ ಒಒಎಡಿ ಜೊತೆಗೆ ಹೆಚ್ಚಿನ ಅಗತ್ಯವಿರುತ್ತದೆ ಇದಕ್ಕೆ ಪ್ರೋಗ್ರಾಮಿಂಗ್ ಜ್ಞಾನ ಮತ್ತು ತಿಳುವಳಿಕೆ ವ್ಯವಸ್ಥೆಗಳ ಅಗತ್ಯವಿದೆ ಸಾಫ್ಟ್ವೇರ್ ವಿಭಿನ್ನ ಸಾಫ್ಟ್ವೇರ್ ಘಟಕಗಳು ಹಾರ್ಡ್ವೇರ್ ಸಿಸ್ಟಮ್ಗಳು ಮತ್ತು ಇದ್ದರೆ ಅನುಷ್ಠಾನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೆ ನೀವು ಮತ್ತೆ ವಿನ್ಯಾಸಕ್ಕೆ ಬರುತ್ತೀರಿ ಆದ್ದರಿಂದ ಈ ಭಾಗ 2 ರಲ್ಲಿ ಈ 3 ಭಾಗಗಳಲ್ಲಿ ನಾವು ಮಾಡುವ ಎಲ್ಲಾ ಯುಎಂಎಲ್ ರೇಖಾಚಿತ್ರಗಳು ಸಿಸ್ಟಮ್ ಅನುಷ್ಠಾನ ಭಾಗಕ್ಕೆ ಇನ್ಪುಟ್ ಆಗಿ ಹೋಗುತ್ತವೆ ಮತ್ತು ಹೆಚ್ಚುವರಿಯಾಗಿ ನಾನು ಸಾಕಷ್ಟು ಅಥವಾ ಕನಿಷ್ಠ ಕೆಲವು ರೇಖಾಚಿತ್ರಗಳನ್ನು ಹೊಂದಿರಬಹುದು ಯುಎಂಎಲ್ ರೇಖಾಚಿತ್ರಗಳು ಇದು ಈ ವ್ಯವಸ್ಥೆಯ ವಿವರಗಳಲ್ಲಿ ಭಾಗವಹಿಸುತ್ತದೆ ಆದ್ದರಿಂದ ಅದು ಎಸ್ಡಿಎಲ್ಸಿಯಲ್ಲಿ ಒಒಎಡಿ ಮೂಲ ಪಾತ್ರವಾಗಿದೆ ಮತ್ತು ವಿಭಿನ್ನ ರೇಖಾಚಿತ್ರಗಳನ್ನು ಗುರುತಿಸಲು ನಾವು ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುತ್ತೇವೆ ಆದ್ದರಿಂದ ಮೊದಲ ಹಂತದಿಂದ ಪ್ರಾರಂಭಿಸಿ ಅದು ಸಾಮಾನ್ಯವಾಗಿ 3 ವಿಭಿನ್ನ ಪ್ರಕಾರಗಳನ್ನು ಬಳಸುವ ಅವಶ್ಯಕತೆಗಳ ಹಂತವಾಗಿದೆ ಮೋಡೆಲ್ಗಳು ಅಥವಾ ರೇಖಾಚಿತ್ರಗಳು ಆದ್ದರಿಂದ ಮೊದಲು ನೀವು ಯೂಸ್ ಕೇಸ್ ಮೋಡೆಲ್ಸ್ ನ್ನು ನಿರ್ಮಿಸಬೇಕಾಗಿದೆ ಆದ್ದರಿಂದ ನೀವು ಯೂಸ್ ಕೇಸ್ ಡೈಗ್ರಾಮ್ ಬಳಸುತ್ತೀರಿ ನೀವು ಪ್ರಾಬ್ಲಮ್ ಡೊಮೇನ್ ಮಾದರಿಯನ್ನು ನಿರ್ಮಿಸಬೇಕಾಗಿದೆ ಅದು ನಿಜವಾಗಿ ಏನನ್ನು ಸೆರೆಹಿಡಿಯಲು ಪ್ರಯತ್ನಿಸುತ್ತಿದೆ ಮೂಲ ಗುಣಲಕ್ಷಣಗಳು ಪ್ರಮುಖ ಅಮೂರ್ತತೆಗಳು ಸಮಸ್ಯೆ ಡೊಮೇನ್ನ ಸಂಬಂಧಗಳು ಆದ್ದರಿಂದ ಸಮಸ್ಯೆ ಡೊಮೇನ್ ಮಾಡೆಲ್ ಬಳಸಿ ಮಾದರಿಗಳು ಮತ್ತು ನೀವು ಇಂಟರ್ಫೇಸ್ ಹೊಂದಿರಬೇಕು ಆದ್ದರಿಂದ ಈ ಇಂಟರ್ಫೇಸ್ ನಾನು ಇಂಟರ್ಫೇಸ್ ಎಂದು ಹೇಳುವ ಕ್ಷಣವನ್ನು ಅರ್ಥೈಸುತ್ತದೆ ಇದು ಒಂದು ರೀತಿಯ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಜಿಯುಐ ಎಂದು ಸೂಚಿಸುತ್ತದೆ ಆದರೆ ಅದು ಅಗತ್ಯವಾಗಿರಬಾರದು ಜಿಯುಐ ಅನ್ನು ಸಹ ಸೇರಿಸಲಾಗಿದೆ ಆದರೆ ಇದು ಕೀಬೋರ್ಡ್ ಆಧಾರಿತ ಇಂಟರ್ಫೇಸ್ ವಿವಿಧ ರೀತಿಯ ವಾಯ್ಸ್ ಇಂಟರ್ಫೇಸ್ ಆಡಿಟರಿ ಇಂಟರ್ಫೇಸ್ ಮತ್ತು ಇಂಟರ್ಫೇಸ್ ಮಾದರಿಯಲ್ಲಿ ಬರುವ ಪ್ರೋಗ್ರಾಂ ಇಂಟರ್ಫೇಸ್ಗಳು ಸೇರಿದಂತೆ ಎಲ್ಲಾ ರೀತಿಯ ಇಂಟರ್ಫೇಸ್ಗಳಾಗಿರಬಹುದು ಆದ್ದರಿಂದ ರಿಕ್ವಾಯ್ರ್ಮೆಂಟ್ ಸ್ಪೆಸಿಫಿಕೇಷನ್ ಫೇಸ್ ನ್ನು ಮಾಡಿದಾಗ ನಾವು ಮೋಡೆಲ್ಗಳ ಒಂದು ಗುಂಪಿನೊಂದಿಗೆ ಹೊರಬರುತ್ತೇವೆ ಎಂದು ನಾವು ನಿರೀಕ್ಷಿಸುತ್ತೇವೆ ಒಟ್ಟಾರೆಯಾಗಿ ನಾವು ರಿಕ್ವಾಯ್ರ್ಮೆಂಟ್ ಮೋಡೆಲ್ ಎಂದು ಉಲ್ಲೇಖಿಸುತ್ತೇವೆ ಮತ್ತು ಈ ಸಂಕೇತವು ಒಂದು ನಿರ್ದಿಷ್ಟ ಹಂತದಲ್ಲಿ ಒಟ್ಟುಗೂಡಿಸುವಿಕೆಯನ್ನು ತೋರಿಸಲು ನಾವು ಇದನ್ನು ಬಳಸಿದ್ದೇವೆ ಈ ಪ್ರದರ್ಶನವು ಮೂಲತಃ ಇದು ಯೂಸ್ ಕೇಸ್ ಮೋಡೆಲ್ ಪ್ರಾಬ್ಲಮ್ ಡೊಮೇನ್ ಮೋಡೆಲ್ ಮತ್ತು ಇಂಟರ್ಫೇಸ್ ಮೋಡೆಲ್ ಒಕ್ಕೂಟವಾಗಿದೆ ಅಥವಾ ಒಳಗೊಂಡಿದೆ ಆದ್ದರಿಂದ ಅದೇ ಯುಎಂಎಲ್ಸಂಕೇತವನ್ನು ಇಲ್ಲಿ ಯುಎಂಎಲ್ ಅನ್ನು ವಿವರಿಸಲು ಬಳಸಲಾಗುತ್ತದೆ ಆದ್ದರಿಂದ ರಿಕ್ವಾಯ್ರ್ಮೆಂಟ್ ಮೋಡೆಲ್ಗಳು ನಾವು ನೋಡಿದಂತೆ ಈ 3 ರೀತಿಯ ಮಾದರಿಗಳನ್ನು ಹೊಂದಿವೆ ಮತ್ತು ಯುಎಂಎಲ್ ರೇಖಾಚಿತ್ರದ ಪ್ರಕಾರ ಬಳಕೆಯ ಸಂದರ್ಭದ ಮಾದರಿ ಇದನ್ನೇ ಮಾಡುತ್ತದೆ ಆದ್ದರಿಂದ ನಾವು ಯೂಸ್ ಕೇಸ್ ಮೋಡೆಲ್ನ್ನು ಗುರುತಿಸಬೇಕು ಎಂದು ಹೇಳಿದಾಗ ಯಾರನ್ನು ಏನು ಮಾಡಬೇಕೆಂದು ಸಿಸ್ಟಮ್ನ್ನು ಹೇಗೆ ಬಳಸಬಹುದು ನಾವು ಅದನ್ನು ಯೂಸ್ ಕೇಸ್ ಡೈಗ್ರಾಮ್ನಲ್ಲಿ ಸೆರೆಹಿಡಿಯುತ್ತೇವೆ ಆದ್ದರಿಂದ ಅದು ರಿಕ್ವಾಯ್ರ್ಮೆಂಟ್ ಸ್ಪೆಸಿಫಿಕೇಷನ್ ಔಟ್ಪುಟ್ ಆಗಿರಬೇಕು ಲೈಕ್ ಕ್ಲಾಸ್ ರೇಖಾಚಿತ್ರವು ಮೂಲ ಒಬ್ಜೆಕ್ಟ್ಗಳು ಮತ್ತು ಕ್ಲಾಸ್ಗಳನ್ನು ಗುರುತಿಸುತ್ತದೆ ಮತ್ತು ಇದು ನಾವು ರಚಿಸಬೇಕಾದ ಸಮಸ್ಯೆ ಡೊಮೇನ್ ಮಾದರಿಯ ಸಮಸ್ಯೆಯ ಡೊಮೇನ್ ರೇಖಾಚಿತ್ರದ ಒಂದು ಭಾಗವಾಗಿದೆ ಇಂಟರ್ಫೇಸ್ ಮೋಡೆಲ್ ವಿಷಯದಲ್ಲಿ ಇನ್ನೂ ಯುಎಂಎಲ್ ಬಲವಾದ ರೇಖಾಚಿತ್ರಗಳನ್ನು ಹೊಂದಿಲ್ಲ ಆದ್ದರಿಂದ ಯುಐ ಸ್ಪೆಸಿಫಿಕೇಶನ್ ಮತ್ತು ಸಿಸ್ಟಮ್ ಇಂಟರ್ಫೇಸ್ಗಳು ಮತ್ತು ಇನ್ನೂ ಅನೇಕ ವೇಳೆ ಸ್ವಲ್ಪ ರಚನೆಯಿಲ್ಲದ ರೀತಿಯಲ್ಲಿ ಮಾಡಲಾಗುತ್ತದೆ ನಿಮ್ಮ ಬಳಕೆಯಿಂದ ಸ್ವಲ್ಪವೇ ನೈಸರ್ಗಿಕ ಭಾಷೆ ಮತ್ತು ಕೈಯಿಂದ ಚಿತ್ರಿಸಿದ ರೇಖಾಚಿತ್ರಗಳು ಮತ್ತು ಮುಂತಾದವುಗಳನ್ನು ತಿಳಿದಿದೆ ಆದರೆ ಯೂಸ್ ಕೇಸ್ ಮತ್ತು ಕ್ಲಾಸ್ ಈ 2 ರಲ್ಲಿ ರಿಕ್ವಾಯ್ರ್ಮೆಂಟ್ ಸ್ಪೆಸಿಫಿಕೇಷನ್ ನಂತರ ನೀವು ಉತ್ಪಾದಿಸುವ ನಿರೀಕ್ಷೆಯ ಪ್ರಮುಖ ಅಂಶಗಳಾಗಿವೆ ಆದ್ದರಿಂದ ಸ್ವಾಭಾವಿಕವಾಗಿ ಇವುಗಳು ಈಗ ವಿಶ್ಲೇಷಣೆಯ ಹಂತಕ್ಕೆ ಹೋಗುತ್ತವೆ ಮತ್ತು ವಿಶ್ಲೇಷಣೆಯ ಹಂತದಲ್ಲಿ ಮುಖ್ಯ ರಚನೆಯಾಗಿದೆ ವಿಶ್ಲೇಷಣೆ ಮತ್ತು ಪ್ರಾಬ್ಲಮ್ ಡೊಮೇನ್ ಮೋಡೆಲ್ನ್ನು ವ್ಯಾಖ್ಯಾನಿಸಲು ನಾವು ಎಲೆಗಳ ಶ್ರೇಣಿಯನ್ನು ರೂಪಿಸಿದ ವಿಧಾನವನ್ನು ಪರಿಷ್ಕರಿಸುವ ನಮ್ಮ ಅಭ್ಯಾಸವನ್ನು ಮತ್ತೆ ನೆನಪಿಸಿಕೊಳ್ಳುತ್ತೇವೆ ಆದ್ದರಿಂದ ನೀವು ಇಲ್ಲಿ ಮಾಡುತ್ತಿರುವ ಚಟುವಟಿಕೆ ಅದು ಸ್ವಾಭಾವಿಕವಾಗಿ ನೀವು ರಚಿಸಿದ ನಮ್ಮ ರಚನೆ ಮಾದರಿಗಳನ್ನು ಉತ್ಪಾದಿಸಲು ನಿರೀಕ್ಷಿಸುತ್ತೀರಿ ಮತ್ತು ನೀವು ಬಿಹೇವಿಯರಲ್ ಮೋಡೆಲ್ನ್ನು ನಿರ್ಮಿಸಲು ಪ್ರಾರಂಭಿಸುತ್ತೀರಿ ಅವಶ್ಯಕತೆಯ ಹಂತದ ಔಟ್ಪುಟ್ಗೆ ಸಂಬಂಧಿಸಿದಂತೆ ನೀವು ಇನ್ನೂ ತರಗತಿಯಲ್ಲಿ ಕೆಲವು ನಡವಳಿಕೆಯ ವಿವರಣೆಯನ್ನು ಹೊಂದಬಹುದು ಆದರೆ ಇದು ಪ್ರಾಥಮಿಕವಾಗಿ ರಚನಾತ್ಮಕ ಮಾದರಿಯಾಗಿದೆ ಆದರೆ ನೀವು ವಿಶ್ಲೇಷಣೆಯನ್ನು ಪೂರ್ಣಗೊಳಿಸುವಾಗನಡವಳಿಕೆಯನ್ನು ಹೆಚ್ಚು ಹೆಚ್ಚು ಹೊರತೆಗೆಯಬೇಕು ಮತ್ತು ನಡವಳಿಕೆಯ ಮಾದರಿಗಳನ್ನು ಸ್ಪಷ್ಟವಾಗಿ ನಿರ್ಮಿಸಲಾಗುವುದು ಎಂದು ನೀವು ನಿರೀಕ್ಷಿಸುತ್ತಿದ್ದೀರಿ ಆದ್ದರಿಂದ ವಿಶ್ಲೇಷಣೆಯ ಹಂತದಲ್ಲಿ ಮತ್ತು ಅದರ ಔಟ್ಪುಟ್ನಂತೆ ನೀವು ಯುಎಂಎಲ್ ರೇಖಾಚಿತ್ರಗಳೊಂದಿಗೆ ವ್ಯವಹರಿಸುತ್ತಿರುವಿರಿ ಇದು ನೀವು ಉತ್ಪಾದಿಸಲು ನಿರೀಕ್ಷಿಸುತ್ತೀರಿ ರಚನೆ ಮಾದರಿಗಳ ಒಂದು ಸೆಟ್ ಮತ್ತು ನಡವಳಿಕೆಯ ಮಾದರಿಗಳು ರಚನೆ ಮಾದರಿ ಮತ್ತೆ ಕ್ಲಾಸ್ವಾಗಿದೆ ಆದ್ದರಿಂದ ಅವಶ್ಯಕತೆಗಳ ಹಂತದ ಔಟ್ಪುಟ್ನಲ್ಲಿಯೂ ನೀವು ಇದನ್ನು ನೋಡಿದ್ದೀರಿ ಎಂಬುದನ್ನು ನೀವು ಗಮನಿಸಬಹುದು ಆದ್ದರಿಂದ ನೀವು ಮತ್ತೆ ಇದನ್ನು ಹೇಳುತ್ತೀರಿ ಎಂದರೆ ನೀವು ಅದೇ ರೇಖಾಚಿತ್ರವನ್ನು ಬಳಸುತ್ತಿರುವಿರಿ ಎಂಬ ಅರ್ಥವಲ್ಲ ಇದರರ್ಥ ಅದು ಒಂದೇ ರೇಖಾಚಿತ್ರವಾಗಿರಬೇಕು ಇದು ನೀವು ಬಳಸುತ್ತಿರುವ ಕ್ಲಾಸ್ ರೇಖಾಚಿತ್ರ ಆದರೆ ಸೆಟ್ ಅಗತ್ಯತೆಯ ವಿವರಣೆಯ ಕೊನೆಯಲ್ಲಿ ನೀವು ಮಾಡಿದ ರೇಖಾಚಿತ್ರಗಳು ವಿಶ್ಲೇಷಣೆಯ ಮೂಲಕ ಪರಿಷ್ಕರಿಸಲ್ಪಟ್ಟವು ಮತ್ತು ನೀವು ವಿಭಿನ್ನವಾಗಿ ಸಂಘಟಿತ ಕ್ಲಾಸ್ ರೇಖಾಚಿತ್ರವನ್ನು ಹೊಂದಿರಬಹುದು ನೀವು ತರಗತಿಯಲ್ಲಿ ಹೆಚ್ಚಿನ ವಿವರಗಳನ್ನು ರೇಖಾಚಿತ್ರದ ಮೂಲಕ ಹೊಂದಿರಬಹುದು ಈಗ ಮತ್ತೊಮ್ಮೆ ಉದಾಹರಣೆ ಅವಶ್ಯಕತೆಗಳ ಹಂತದ ಔಟ್ಪುಟ್ನಲ್ಲಿ ನೀವು ಕೇವಲ ಒಂದು ರಜೆ ಕ್ಲಾಸ್ವನ್ನು ಹೊಂದಿದ್ದೀರಿ ಮತ್ತು ಆ ಎಲ್ಲಾ ರಜೆಗಳನ್ನು ಅದರ ವಿಶೇಷತೆ ಮತ್ತು ವಿಶ್ಲೇಷಣೆಯ ಹಂತದ ಕೊನೆಯಲ್ಲಿ ಪರಿಗಣಿಸಲಾಗುತ್ತದೆನೀವು ಒಂದೇ ಕ್ಲಾಸ್ನ ರೇಖಾಚಿತ್ರವನ್ನು ಹೊಂದಿದ್ದೀರಿ ಈಗ ಸಂಕೀರ್ಣ ಹೈಬ್ರಿಡ್ ಕ್ರಮಾನುಗತಕ್ಕೆ ಪರಿಷ್ಕರಿಸಿ ನಡವಳಿಕೆಯ ಮಾದರಿಯು ಈ 4 ಅನ್ನು ಒಳಗೊಂಡಿದೆ ಇದನ್ನು ಅನುಕ್ರಮ ರೇಖಾಚಿತ್ರದ ಪ್ರಕಾರ ನಾನು ಸಂಕ್ಷಿಪ್ತವಾಗಿ ಮುಟ್ಟಿದ್ದೇನೆ ನಾನು ಹೊಂದಿರುವ ಸಂವಹನ ಅಥವಾ ಸಹಯೋಗ ರೇಖಾಚಿತ್ರ ಇದಾಗಿದೆ ಈ ಪದವನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಏಕೆಂದರೆ ಸ್ವಿಚ್ ಆಗುತ್ತದೆ ಎಂದು II ಪ್ರಸ್ತಾಪಿಸಿದ್ದು ಪ್ರಸ್ತುತ ಮಾನದಂಡದ ನಡುವೆ ಬದಲಾಗುತ್ತಲೇ ಇರುತ್ತದೆ ಮತ್ತು ಹಿಂದಿನ 1 X ಸ್ಟ್ಯಾಂಡರ್ಡ್ ನಡುವೆ ಬದಲಾಗುತ್ತದೆ ಆದ್ದರಿಂದ 2 x ನಿಂದ ಸಹಯೋಗ ರೇಖಾಚಿತ್ರವಾಗಿ ಕರೆಯಲು ಬಳಸುವ 1 X ಸ್ಟ್ಯಾಂಡರ್ಡ್ ಅನ್ನು ಬಳಸಲಾಗುತ್ತದೆ ಇದನ್ನು ಈಗ ಸಂವಹನ ರೇಖಾಚಿತ್ರ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ಇದು ಸಂವಹನ ರೇಖಾಚಿತ್ರದಂತೆಯೇ ಇರಬಹುದು ಬೇರೆ ರೇಖಾಚಿತ್ರವಲ್ಲ ವಿವಿಧ ಸ್ಟೇಟ್ಗಳು ಮತ್ತು ಚಟುವಟಿಕೆಗಳನ್ನು ತೋರಿಸಲು ಸ್ಟೇಟ್ ಚಾರ್ಟ್ ರೇಖಾಚಿತ್ರ ಆದ್ದರಿಂದ ಇವುಗಳು ವಿಶ್ಲೇಷಣಾ ಪ್ರಕ್ರಿಯೆಯ ಮೂಲಕ ರಚಿಸಬೇಕಾದ ರೇಖಾಚಿತ್ರಗಳು ಮತ್ತು ಅವುಗಳಲ್ಲಿ ಪ್ರತಿಯೊಂದೂ ಸಿಸ್ಟಮ್ನ ವಿಭಿನ್ನ ಅಂಶವನ್ನು ಸೆರೆಹಿಡಿಯುತ್ತದೆ ಸ್ವಾಭಾವಿಕವಾಗಿ ವಿಶ್ಲೇಷಣೆಯ ಹಂತದ ಔಟ್ಪುಟ್ ವಿನ್ಯಾಸಕ್ಕೆ ಹೋಗುತ್ತದೆ ಅಲ್ಲಿ ಮುಖ್ಯ ಚಟುವಟಿಕೆಯು ಸಿಸ್ಟಮ್ ವಿನ್ಯಾಸವಾಗಿದ್ದು ಈಗ ನೀವು ವಿಶೇಷಣಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಯಿತು ಎಂದು ನಿರೀಕ್ಷಿಸಲಾಗಿದೆಸಮಸ್ಯೆಯ ಡೊಮೇನ್ ಅವಶ್ಯಕತೆಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಿ ಮತ್ತು ಈ ವಿಭಿನ್ನ ಯುಎಂಎಲ್ ರೇಖಾಚಿತ್ರಗಳ ಪ್ರಕಾರ ನೀವು ಅವುಗಳನ್ನು ಪ್ರತಿನಿಧಿಸಲು ಸಾಧ್ಯವಾಯಿತು ಮತ್ತು ಈಗ ಇವೆಲ್ಲವನ್ನೂ ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡಿದ್ದೀರಿ ಕೋಡ್ ಅನ್ನು ಸಂಘಟಿಸುವ ಬಗ್ಗೆ ನಾವು ಹೇಗೆ ಹೋಗುತ್ತೇವೆ ಎಂದು ವಿನ್ಯಾಸಗೊಳಿಸಲು ನೀವು ಈಗ ಪ್ರಯತ್ನಿಸುತ್ತಿದ್ದೀರಿ ವಿಭಿನ್ನ ಕೋಡ್ ಘಟಕ ಯಾವುದು ನೀವು ಬರೆಯುವ ನಿಜವಾದ ಕ್ಲಾಸ್ಗಳು ಯಾವುವು ಊಪ್ ಮತ್ತು ಅದರ ಮೇಲೆ ನೀವು ಸಿಸ್ಟಮ್ ವಿನ್ಯಾಸದ ಬಗ್ಗೆ ಪ್ರಸ್ತಾಪಿಸಿದ್ದೀರಿ ಮತ್ತು ನೀವು ಅದನ್ನು ಸಾಮಾನ್ಯವಾಗಿ 2 ಹಂತಗಳಲ್ಲಿ ಮಾಡಲಾಗುತ್ತದೆ ಎಂದು ನೋಡಬಹುದು ಮೊದಲ ಹಂತವೆಂದರೆ ನೀವು ಉನ್ನತ ಮಟ್ಟದ ವಿನ್ಯಾಸ ಮಾದರಿಯನ್ನು ಮಾಡುತ್ತೀರಿ ಉದಾಹರಣೆಗೆ ರಜೆಯಲ್ಲಿದ್ದರೆ ನಿರ್ವಹಣಾ ವ್ಯವಸ್ಥೆ ನಾವು ಕ್ಲಾಸ್ವನ್ನು ಹೊಂದಿದ್ದೇವೆಂದು ನಮಗೆ ತಿಳಿದಿರುವ ಜ್ಞಾನದ ನಂತರ ನಾವು ಹೊಂದಿದ್ದೇವೆ ಎಂದು ನಾವು ನಿರ್ಧರಿಸುತ್ತೇವೆ ಉದ್ಯೋಗಿ ಕಾರ್ಯನಿರ್ವಾಹಕ ಪ್ರಮುಖ ಮತ್ತು ವ್ಯವಸ್ಥಾಪಕರಂತೆ ಸಿಸ್ಟಮ್ ವಿನ್ಯಾಸ ಹಂತದ ಈ ಹಂತದಲ್ಲಿ ನಾನು ಕ್ಲಾಸ್ ಕಾರ್ಯನಿರ್ವಾಹಕನಾಗಿರುವುದರಿಂದ ಸಿ c ನನ್ನ ವಾಹನವಾಗಿದ್ದರೆ ಹಾಗಾಗಿ ನಾನು ಅದನ್ನು ಬರೆಯುತ್ತೇನೆ ಮತ್ತು ಇದು ರಜೆ ರೀತಿಯ ಮತ್ತು ಶೀಘ್ರದಲ್ಲೇ ಅನ್ವಯಿಸುವಂತಹ ವಿಭಿನ್ನ ವಿಧಾನಗಳನ್ನು ಹೊಂದಿರುತ್ತದೆ ಎಂದು ನಾನು ಹೇಳುತ್ತೇನೆ ಹಾಗಾಗಿ ನಾನು ಮೂಲಭೂತ ಉನ್ನತ ಮಟ್ಟದ ವಿನ್ಯಾಸವನ್ನು ರೂಪಿಸುತ್ತೇನೆ ನಂತರ ನಾನು ಅದನ್ನು ಮತ್ತೊಂದು ವಿನ್ಯಾಸ ಹಂತದ ಮೂಲಕ ತೆಗೆದುಕೊಳ್ಳಲು ಬಯಸುತ್ತೇನೆ ಇದನ್ನು ವಿವರವಾದ ವಿನ್ಯಾಸ ಎಂದು ಕರೆಯಲಾಗುತ್ತದೆ ಅಲ್ಲಿ ನಾನು ಈ ಉನ್ನತ ಮಟ್ಟದ ವಿನ್ಯಾಸವನ್ನು ಪರಿಷ್ಕರಿಸುತ್ತೇನೆ ಹಾಗಾಗಿ ಇಲ್ಲಿ ನಾನು ರಜೆ ಅರ್ಜಿ ಸಲ್ಲಿಸಿದ್ದೇನೆ ಎಂದು ಸಂತೋಷವಾಗಿ ಹೇಳಿದ್ದೇನೆ ರಜೆಗಾಗಿ ಅರ್ಜಿ ಸಲ್ಲಿಸಲು ಬಳಸಲಾಗುವ ಅಲ್ಗಾರಿದಮ್ ಅನ್ನು ಇಲ್ಲಿ ತಿಳಿಯಲು ನಾನು ಬಯಸುತ್ತೇನೆ ಅದನ್ನು ತಿಳಿದುಕೊಳ್ಳಲು ನನಗೆ ಸಂತೋಷವಾಗುತ್ತದೆ ಕನಿಷ್ಠ ನಾನು ಹೊಂದಿರಬೇಕಾದ ಡೇಟಾ ಸದಸ್ಯರು ಯಾವುವು ಎಂಬುದರ ಬಗ್ಗೆ ನನಗೆ ಸ್ವಲ್ಪ ಯೋಚನೆ ಇದೆಯೇ ಈ ಡೇಟಾ ಸದಸ್ಯರು ವರ್ಗದ ಗುಣಲಕ್ಷಣಗಳನ್ನು ಹೊರತುಪಡಿಸಿ ಏನೂ ಅಲ್ಲ ಆದರೆ ಪ್ರಾರಂಭದ ದಿನಾಂಕದ ಗುಣಲಕ್ಷಣವು ರಜೆಗಾಗಿ ಒಂದು ಎಂದು ನಾನು ಹೇಳಿದರೆಅದು ಕಾರ್ಯನಿರ್ವಾಹಕ ಬಗ್ಗೆ ಮಾತನಾಡುತ್ತಿದೆ ಅಥವಾ ಅದು ಕಾರ್ಯನಿರ್ವಾಹಕ ಸೇರುವ ದಿನಾಂಕವನ್ನು ಹೊಂದಿದೆಇದು ಕಾರ್ಯನಿರ್ವಾಹಕ ವಯಸ್ಸನ್ನು ಹೊಂದಿದೆ ಮತ್ತು ಹೀಗೆ ಪ್ರತಿಯೊಬ್ಬ ಡೇಟಾ ಸದಸ್ಯರು ಯಾವ ರೀತಿಯ ಪ್ರಕಾರವಾಗಿರಬೇಕು ಗಾತ್ರ ಹೇಗಿರಬೇಕು ಮತ್ತು ಮುಂತಾದವುಗಳ ಬಗ್ಗೆ ನಾವು ನಿಜವಾಗಿಯೂ ವಿವರವಾಗಿ ಹೇಳಬೇಕಾಗಿದೆ ಮತ್ತು ಅವು ಕಡಿಮೆ ಮಟ್ಟದ ವಿನ್ಯಾಸ ಹಂತದಲ್ಲಿ ಕಾರ್ಯಗಳಾಗಿವೆ ಆದ್ದರಿಂದ ಸಂಕ್ಷಿಪ್ತವಾಗಿ ನೀವು ಈ ಪದಗಳನ್ನು ಬಹಳ ವ್ಯಾಪಕವಾಗಿ ಬಳಸುವುದನ್ನು ಕಾಣಬಹುದು ಇದನ್ನು ಎಚ್ಎಲ್ಡಿ ಉನ್ನತ ಮಟ್ಟದ ವಿನ್ಯಾಸ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಎಲ್ಎಲ್ಡಿ ಎಂದು ಕರೆಯಲಾಗುತ್ತದೆ ಮತ್ತು ವಿನ್ಯಾಸದ ಈ ಸಂಪೂರ್ಣ ಪ್ರಕ್ರಿಯೆಯು ಮತ್ತೆ ವಿಭಿನ್ನ ಯುಎಂಎಲ್ ರೇಖಾಚಿತ್ರಗಳ ಗುಂಪನ್ನು ವಿಭಜಿಸುತ್ತದೆ ಆದ್ದರಿಂದ ಈಗ ಇದನ್ನು ನೆನಪಿನಲ್ಲಿಡಿ ಅದು ಒಂದು ಹಂತದಿಂದ ಇನ್ನೊಂದಕ್ಕೆ ಹೋಗುತ್ತದೆ ಹಿಂದಿನ ಹಂತಗಳ ಎಲ್ಲಾ ಔಟ್ಪುಟ್ಗಳು ಇನ್ನೂ ಅಸ್ತಿತ್ವದಲ್ಲಿವೆ ಮತ್ತು ಅವುಗಳನ್ನು ತಿರಸ್ಕರಿಸಿ ತೆಗೆದುಹಾಕದ ಹೊರತು ಇನ್ನೂ ಮಾನ್ಯವಾಗಿರುತ್ತವೆ ಆದ್ದರಿಂದ ನಾವು ಈಗಾಗಲೇ ಆ ಎಲ್ಲಾ ಯೂಸ್ ಕೇಸ್ಗಳು ಕ್ಲಾಸ್ ರೇಖಾಚಿತ್ರಗಳು ಸ್ಟೇಟ್ ಚಾರ್ಟ್ ಸೀಕ್ವೆನ್ಸ್ ವಿಭಿನ್ನ ಬಿಹೇವಿಯರಲ್ ರೇಖಾಚಿತ್ರಗಳನ್ನು ಹೊಂದಿದ್ದೇವೆ ಮತ್ತು ಎಲ್ಲವೂ ಆದರೆ ಈಗ ಹೆಚ್ಚುವರಿಯಾಗಿ ನಾವು ಈ ರೀತಿಯ ರೇಖಾಚಿತ್ರಗಳನ್ನು ಘಟಕ ರೇಖಾಚಿತ್ರದಂತೆ ರಚಿಸಲು ಸಾಧ್ಯವಾಯಿತು ಆದ್ದರಿಂದ ಕಾಂಪೊನೆಂಟ್ ರೇಖಾಚಿತ್ರವು ರಜೆ ನಿರ್ವಹಣಾ ವ್ಯವಸ್ಥೆಯನ್ನು ಹೇಳುತ್ತದೆ ಅದು ನನ್ನಲ್ಲಿ ಉದ್ಯೋಗಿ ಘಟಕವನ್ನು ಹೊಂದಿದೆ ಎಂದು ಹೇಳುತ್ತದೆ ಅದು ವಿವಿಧ ಉದ್ಯೋಗಿ ಸಂಬಂಧಿತ ಕ್ಲಾಸ್ಗಳನ್ನು ಕಾರ್ಯಗತಗೊಳಿಸುತ್ತದೆಉದ್ಯೋಗಿ ಕಾರ್ಯನಿರ್ವಾಹಕ ಲೀಡ್ ಉದ್ಯೋಗಿ ನನಗೆ ರಜೆ ಘಟಕವಿದೆ ಅದು ಖಂಡಿತವಾಗಿಯೂ ವಿವಿಧ ರೀತಿಯ ರಜೆ ಕ್ಲಾಸ್ಗಳ ಬಗ್ಗೆ ಮಾತನಾಡುತ್ತದೆ ನಾನು ಸೇರುವ ಘಟಕವನ್ನು ಹೊಂದಿದ್ದೇನೆ ಅದು ನೌಕರನು ವ್ಯವಸ್ಥೆಯಲ್ಲಿ ಹೇಗೆ ಅಸ್ತಿತ್ವದಲ್ಲಿಲ್ಲ ಎಂಬುದರ ಕುರಿತು ಮಾತನಾಡುತ್ತದೆ ಆದ್ದರಿಂದ ನಾನು ಆ ಎಲ್ಲದರ ಬಗ್ಗೆ ಮಾತನಾಡುತ್ತೇನೆ ಮತ್ತು ನನ್ನ ಗುರಿ ವ್ಯವಸ್ಥೆಯಾಗಲು ಹೊರಟಿರುವ ಮೂಲಭೂತ ರೇಖಾಚಿತ್ರಗಳನ್ನು ಸಹ ನಾನು ರೂಪಿಸುತ್ತೇನೆ ನಾನು ಯಾವ ರೀತಿಯ ಹಾರ್ಡ್ವೇರ್ ಹೊಂದಿದ್ದೇನೆ ಮತ್ತು ಈ ಘಟಕಗಳನ್ನು ನಾನು ಹೇಗೆ ಗುರಿಯಲ್ಲಿ ಇಡುತ್ತೇನೆ ಆದ್ದರಿಂದ ನನ್ನ ನಿಯೋಜನೆ ಯೋಜನೆ ಏನು ಈಗ ಅದರೊಂದಿಗೆ ನಾನು ಇತರ ಸ್ಟ್ರಕ್ಚರಲ್ ಮಾಡೆಲ್ಗಳನ್ನು ಹೊಂದಿರಬಹುದು ಹಿಂದಿನ ಹಂತಗಳಿಂದ ನಾನು ಈಗಾಗಲೇ ಪಡೆದ ಬಿಹೇವಿಯರಲ್ ಮಾಡೆಲ್ ಗಳು ಮತ್ತು ಹೆಚ್ಚುವರಿಯಾಗಿ ಇನ್ನೂ ಕೆಲವು ವಿವರಗಳು ಇರಬಹುದು ಈಗ ನಾನು ಇದನ್ನು ವಾಸ್ತುಶಿಲ್ಪದ ವಿವರಣೆಯೆಂದು ಕರೆಯುತ್ತಿದ್ದೇನೆ ಎಂದು ನೀವು ನೋಡಬಹುದು ನೀವು ಕೊನೆಯ ಮಾಡ್ಯೂಲ್ 21 ಅನ್ನು ಮತ್ತೆ ಉಲ್ಲೇಖಿಸಬಹುದಾದರೆ ಮತ್ತು ಯುಎಂಎಲ್ 2 5 ರೇಖಾಚಿತ್ರಗಳ ಕ್ರಮಾನುಗತವನ್ನು ನೋಡಿ ನಿಯೋಜನೆಯ ವಿಷಯದಲ್ಲಿ ಜನರು ಈಗ ನೆಟ್ವರ್ಕ್ ಆರ್ಕಿಟೆಕ್ಚರ್ ರೇಖಾಚಿತ್ರ ಬಗ್ಗೆ ಮಾತನಾಡುತ್ತಿದ್ದಾರೆ ಆದ್ದರಿಂದ 5 ವರ್ಷಗಳ ಹಿಂದೆಯೇ ನೀವು ಸಾಮಾನ್ಯ ನಿಮ್ಮ ಬಗ್ಗೆ ಮಾತನಾಡಲು ಸಂತೋಷಪಡುತ್ತಿದ್ದೆವು ವ್ಯವಸ್ಥೆಯ ವಾಸ್ತುಶಿಲ್ಪ ಯಾವುದು ಹೇಗೆ ಎಂದು ವ್ಯಾಖ್ಯಾನಿಸುವ ವಿವರಣೆ ಅಥವಾ ರೇಖಾಚಿತ್ರಗಳಂತಹ ಇಂಗ್ಲಿಷ್ ಅನ್ನು ತಿಳಿಯಿರಿ ವಿಭಿನ್ನ ಸರ್ವರ್ಗಳು ಮತ್ತು ಮುಂಭಾಗದ ತುದಿಗಳು ಮತ್ತು ನೆಟ್ವರ್ಕ್ ಕೇಬಲ್ಗಳನ್ನು ಸಂಪರ್ಕಿಸಲಾಗಿದೆ ಆದರೆ ಈಗ ನಾವು ನಿಧಾನವಾಗಿ ಮಾಡಬೇಕಾಗಬಹುದು ಉತ್ತಮ ರೇಖಾಚಿತ್ರಗಳ ದೃಷ್ಟಿಯಿಂದ ಅದನ್ನು ಔಪಚಾರಿಕಗೊಳಿಸುವತ್ತ ಕೆಲಸ ಮಾಡಿ ಆದ್ದರಿಂದ ಇದು ವಿನ್ಯಾಸ ಹಂತದಲ್ಲಿ ಒಂದು ರೀತಿಯ ರೇಖಾಚಿತ್ರಗಳು ಮತ್ತು ಅದು 3 ಹಂತಗಳು ಹಂತಗಳು ಎಸ್ಡಿಎಲ್ಸಿ ಅವಶ್ಯಕತೆಗಳು ವಿಶ್ಲೇಷಣೆ ಮತ್ತು ವಿನ್ಯಾಸವು ಸೂತ್ರೀಕರಣಕ್ಕೆ ಸಂಬಂಧಿಸಿದಂತೆ ಯುಎಂಎಲ್ ದೊಡ್ಡ ಪಾತ್ರವನ್ನು ಹೊಂದಿದೆ ನಂತರ ಅನುಷ್ಠಾನ ಪರೀಕ್ಷೆ ನಿಯೋಜನೆ ನಿರ್ವಹಣೆ ನಂತರದ ಹಂತಗಳಲ್ಲಿ ಅವುಗಳ ಮುಖ್ಯ ಪಾತ್ರವೆಂದರೆ ಈ ರೇಖಾಚಿತ್ರಗಳನ್ನು ನಂತರ ಬಳಸಲಾಗುತ್ತದೆ ಮತ್ತು ಅನುಷ್ಠಾನವನ್ನು ವಿನ್ಯಾಸಗೊಳಿಸಲಾಗುತ್ತದೆ ಆದ್ದರಿಂದ ಈ ಇತರ ಹಂತಗಳಲ್ಲಿ ಇದು ಸಾಮಾನ್ಯವಾಗಿ ಈ ಮಾದರಿಗಳ ಬಳಕೆಯಾಗಿದೆ ಆದರೆ ಖಂಡಿತವಾಗಿಯೂ ಆ ಪ್ರಕ್ರಿಯೆಯಲ್ಲಿ ನಾವು ಈ ಕೆಲವು ಮಾದರಿಗಳಲ್ಲಿ ಕೆಲವು ಹೆಚ್ಚಿನ ವಿವರಗಳನ್ನು ರಚಿಸಬಹುದು ಮಾದರಿಗಳನ್ನು ಪರಿಷ್ಕರಿಸಲು ಮತ್ತು ಅದರ ಮೂಲಕ ಕೆಲಸ ಮಾಡಲು ನಾವು ವಿನ್ಯಾಸ ಅಥವಾ ವಿಶ್ಲೇಷಣೆಯ ಹಂತಕ್ಕೆ ಅಥವಾ ರಿಕ್ವಾಯ್ರ್ಮೆಂಟ್ ಸ್ಪೆಸಿಫಿಕೇಷನ್ ಹಂತಕ್ಕೆ ಹಿಂತಿರುಗಬೇಕಾಗಬಹುದು ಆದ್ದರಿಂದ ಈ ಮಾಡ್ಯೂಲ್ನಲ್ಲಿ ಸಂಕ್ಷಿಪ್ತವಾಗಿ ನಾವು ಸಾಮಾನ್ಯವಾಗಿ ಸ್ವೀಕರಿಸಿದ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ಸೈಕಲ್ ಪ್ರಕ್ರಿಯೆಯ ಸುತ್ತ ಸಂಕ್ಷಿಪ್ತ ಪ್ರಯಾಣವನ್ನು ಮಾಡಲು ಪ್ರಯತ್ನಿಸಿದ್ದೇವೆ ಈ ಜೀವನ ಚಕ್ರದ ಪ್ರಮುಖ ಹಂತಗಳ ಬಗ್ಗೆ ಮತ್ತು ಯುಎಂಎಲ್ ರೇಖಾಚಿತ್ರಗಳನ್ನು ವಿವಿಧ ಹಂತಗಳಲ್ಲಿ ಹೇಗೆ ಬಳಸಲಾಗುವುದು ಅಥವಾ ವಿವಿಧ ಹಂತಗಳಲ್ಲಿ ಹೇಗೆ ಉತ್ಪತ್ತಿಯಾಗುತ್ತದೆ ಎಂಬುದರ ಕುರಿತು ನಾನು ಮಾತನಾಡಿದ್ದೇನೆ ಆದ್ದರಿಂದ ಮುಂದಿನ ಮಾಡ್ಯೂಲ್ನಿಂದ ನಾವು ಪ್ರತಿ ರೇಖಾಚಿತ್ರದ ವಿವರಗಳ ಬಗ್ಗೆ ನಿರ್ದಿಷ್ಟವಾಗಿ ಮಾತನಾಡುವಾಗ ಅವುಗಳ ಆದಿಮಗಳು ಯಾವುವು ಅವು ಹೇಗೆ ರೂಪುಗೊಳ್ಳಬೇಕು ಮತ್ತು ಮುಂತಾದವುಗಳ ಬಗ್ಗೆ ನಾವು ಕಲಿಯಲು ಪ್ರಾರಂಭಿಸುತ್ತೇವೆ ನಾವು ಅಸ್ತಿತ್ವದಲ್ಲಿರುವ ಎಸ್ಡಿಎಲ್ಸಿ ಸಾಫ್ಟ್ವೇರ್ ಲೈಫ್ಸೈಕಲ್ ಯಾವ ನಿರ್ದಿಷ್ಟ ಹಂತಕ್ಕೆ ಸಂಬಂಧಿಸಲು ನಮಗೆ ಸಾಧ್ಯವಾಗುತ್ತದೆ ನಾನು ಮುಚ್ಚುವ ಮೊದಲು ಎಸ್ಡಿಎಲ್ಸಿಯ ವಿಷಯದಲ್ಲಿ ನಾನು ಹಕ್ಕು ನಿರಾಕರಣೆ ಹಾಕಲು ಬಯಸುತ್ತೇನೆ ಏಕೆಂದರೆ ಎಸ್ಡಿಎಲ್ಸಿಯಲ್ಲಿ ನಾನು ತೋರಿಸಿದ ಅಥವಾ ಚರ್ಚಿಸಿದ ವಿಧಾನವು ಅತ್ಯಂತ ಶಾಸ್ತ್ರೀಯ ಮತ್ತು ಸಮತಟ್ಟಾದ ವಿಧಾನವಾಗಿದೆಮುದ್ರಣ ವಿಧಾನ ಪರೀಕ್ಷಾ ಚಾಲಿತ ವಿಧಾನಗಳು ಮತ್ತು ಮುಂತಾದ ವಿಭಿನ್ನ ಚುರುಕುಬುದ್ಧಿಯ ವಿಧಾನಗಳಿಂದ ಪ್ರಾರಂಭವಾಗುವ ಹಲವಾರು ವಿಭಿನ್ನ ಎಸ್ಡಿಎಲ್ಸಿ ವ್ಯತ್ಯಾಸಗಳಿವೆ ಆದ್ದರಿಂದ ನೀವು ನಿಜವಾಗಿಯೂ ಬೇರೆ ಎಸ್ಡಿಎಲ್ಸಿ ಹರಿವನ್ನು ಬಳಸುತ್ತಿದ್ದರೂ ಸಹ ನೀವು ಯಾವ ಹಂತದ ಪರಿಶೀಲನೆ ಮತ್ತು ಸಮತೋಲನಗಳಾಗಿರಬಹುದು ಎಂದು ನೀವು ಕಂಡುಕೊಳ್ಳುತ್ತೀರಿನಾವು ಒಂದು ಹಂತವನ್ನು ಪೂರ್ಣಗೊಳಿಸಿದಾಗ ಮತ್ತು ನೀವು ಒಂದು ಹಂತವನ್ನು ಹೇಗೆ ಪುನರಾವರ್ತಿಸುತ್ತೀರಿ ಅಥವಾ ನೀವು ಒಂದು ಹಂತವನ್ನು ಹೇಗೆ ಪರಿಷ್ಕರಿಸುತ್ತೀರಿಆ ವಿವರಗಳು ಬದಲಾಗುತ್ತವೆ ಆದರೆ ನೀವು ಅನುಸರಿಸುತ್ತಿರುವ ಯಾವುದೇ ವಿಧಾನವನ್ನು ನೀವು ಕಾಣಬಹುದುಅವಶ್ಯಕತೆ ವಿವರಣಾ ವಿಶ್ಲೇಷಣೆಯ ವಿನ್ಯಾಸದ ಈ ಹಂತಗಳು ನೀವು ಅನುಸರಿಸುತ್ತಿರುವ ಎಸ್ಡಿಎಲ್ಸಿಯಲ್ಲಿ ಈ ಎಲ್ಲಾ ರೀತಿಯ ಚಟುವಟಿಕೆಗಳು ಇರುತ್ತವೆ ಆದ್ದರಿಂದ ನೀವು ಅದನ್ನು ತ್ವರಿತವಾಗಿ ಗುರುತಿಸಿದ ನಂತರ ನೀವು ಯಾವ ನಿರ್ದಿಷ್ಟ ಯುಎಂಎಲ್ ರೇಖಾಚಿತ್ರಕ್ಕೂ ಸಂಬಂಧಿಸಬಹುದಾಗಿದೆ ವಿವಿಧ ಹಂತಗಳಲ್ಲಿ ಯಾವ ರೀತಿಯ ಕಾರ್ಯವನ್ನು ಮಾಡಲು ಬಳಸಬೇಕು